ಕಂಪ್ಯೂಟರ್ ಗ್ರಾಫಿಕ್ಸ್ 3 ರ ಅವಲೋಕನ ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸ್ವಾಗತ ನಾವು ಮಾಡ್ಯೂಲ್ ಸಂಖ್ಯೆ 7 ರಲ್ಲಿದ್ದೇವೆ ಮೇಲ್ಮೈ ಮಾದರಿಗಳನ್ನು ಹೇಗೆ ನಿರ್ಮಿಸುವುದು ಎಂಬುದರ ಬಗ್ಗೆ ಕಲಿಯುತ್ತೇವೆ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ಅವಲೋಕನದ ಬಗ್ಗೆ ನಾವು ಸ್ವಲ್ಪ ಕಲಿಯುತ್ತಿದ್ದೇವೆ ಆದ್ದರಿಂದ ಇಂದಿನ ತರಗತಿಯಲ್ಲಿ ನಾವು ವಿವಿಧ ಮೇಲ್ಮೈ ನಿರ್ಮಾಣ ತಂತ್ರಗಳ ಬಗ್ಗೆ ಕಲಿಯುತ್ತೇವೆ ಈ ಎಲ್ಲಾ ಮೇಲ್ಮೈ ನಿರ್ಮಾಣ ತಂತ್ರಗಳಲ್ಲಿ ನಾವು ಮುಖ್ಯವಾಗಿ ಘನ ಬಹುಪದಗಳನ್ನು ಆಧಾರ ಕಾರ್ಯಗಳಾಗಿ ಬಳಸುತ್ತೇವೆ ಉದಾಹರಣೆಗೆ ನಮ್ಮಲ್ಲಿ U1 U 2 U 3 ಮತ್ತು ಇನ್ನಿತರ ಡೇಟಾ ಪಾಯಿಂಟ್ಗಳಿವೆ ಮತ್ತು ನೀವು ಬಯಸಿದರೆ ಮೊದಲು ವಕ್ರರೇಖೆಯನ್ನು ನಿರ್ಮಿಸಲು ನೀವು ಆಸಕ್ತಿ ಹೊಂದಿದ್ದರೆ ನಾವು ಅದನ್ನು ವಿಧಿಸುತ್ತೇವೆ ಅದು ಒಂದು ಘನ ಸಂಬಂಧವನ್ನು ತೃಪ್ತಿಪಡಿಸುತ್ತದೆ ಅಲ್ಲಿ C0 C 1 C 2 C 3 ಗುಣಾಂಕಗಳಾಗಿವೆ ಮತ್ತು u ನಾವು ಇರಬಹುದಾದ ಒಂದು ನಿಯತಾಂಕವಾಗಿದೆ xyz ನಿರ್ದೇಶಾಂಕಗಳು ಯಾವುವು ವಿಭಿನ್ನ xyz ನಿರ್ದೇಶಾಂಕಗಳು ನಾವು ಅದನ್ನು ಪ್ಲಗ್ ಮಾಡಲು ಹೊರಟಿದ್ದೇವೆ ಆದ್ದರಿಂದ ನಾವು ಪ್ಯಾರಾಮೀಟರ್ ಕರ್ವ್ ಪಡೆಯುವ ಸ್ಥಿತಿಯಲ್ಲಿರುತ್ತೇವೆ ಇಲ್ಲಿ ಈ ಪ್ರತಿಯೊಂದುCS C 0 C 1 C 2 C 3 ಮೂಲತಃ ಆ ಬಹುಪದೀಯ ವಕ್ರರೇಖೆಯ ತೂಕದ ಕಾರ್ಯಗಳನ್ನು ಪ್ರತಿನಿಧಿಸುತ್ತದೆ ಅವು 1 1 1 1 ರೀತಿಯ ವಿಷಯವಾಗಿರಬಹುದು ಅಥವಾ 1 0 1 0 ರೀತಿಯ ವಿಷಯ 1 0 1 ಆಗಿರಬಹುದು ಆದ್ದರಿಂದ ಈ ತೂಕವನ್ನು ನಾವು ಎಚ್ಚರಿಕೆಯಿಂದ ತೋರಿಸಿದ್ದೇವೆ ಈ ರೇಖೆಗಳ ಮೂಲಕ ಉತ್ತಮವಾದ ವಕ್ರರೇಖೆಯು ಹಾದುಹೋಗುತ್ತದೆ ನಂತರ ನಾವು ಈ ಘನ ಬಹುಪದಗಳನ್ನು ನಿರ್ಮಿಸಿದ ನಂತರ ಮೇಲ್ಮೈಗಳನ್ನು ನಿರ್ಮಿಸಲು ನಾವು ಅದೇ ತಂತ್ರವನ್ನು ಅನ್ವಯಿಸುತ್ತೇವೆ ಮೊದಲನೆಯದು ಹರ್ಮೈಟ್ ಬೈಕುಬಿಕ್ ಮೇಲ್ಮೈಗಳ ವಿಷಯದಲ್ಲಿ ನಾವು ಏನು ಮಾಡಬೇಕೆಂದರೆ ನಾವು ಬಿಂದುಗಳ ನಡುವೆ ವಕ್ರರೇಖೆಯನ್ನು ನಿರ್ಮಿಸುತ್ತೇವೆ ಆ ಅಂಶಗಳು ವಿಶೇಷ ವಕ್ರರೇಖೆಯನ್ನು ಪಡೆಯೆಲು ನಾವು ಇಲ್ಲಿ ಸೇರಿಸಬೇಕಾಗುತ್ತದೆ ಉದಾಹರಣೆಗೆ ಪಾಯಿಂಟ್ P0 P1 ಇವುಗಳು ಆ ವ್ಯವಸ್ಥೆಯ ಯಾವುದೇ x y ನಿರ್ದೇಶಾಂಕಗಳಾಗಿವೆ ಎಂದು ನಮಗೆ ತಿಳಿದಿದೆ ಆ ಹಂತದ ಬಗ್ಗೆ ನಮಗೆ ಮಾಹಿತಿ ಇದೆ ನಮ್ಮಲ್ಲಿ P 1 ಬಗ್ಗೆ ಮಾಹಿತಿ ಇದೆ ಮತ್ತು ಅದೇ ರೀತಿ P0 ನಲ್ಲಿ ಸ್ಪರ್ಶಕದ ಬಗ್ಗೆ ನಾವು ಮಾಹಿತಿಯನ್ನು ಹೊಂದಿದ್ದೇವೆ ಅದನ್ನು ನಾವು p0 ಅವಿಭಾಜ್ಯವನ್ನು ಪ್ರತಿನಿಧಿಸುತ್ತಿದ್ದೇವೆ ಅಂತೆಯೇ ನಾವು P1 ನಲ್ಲಿರುವ ಸ್ಪರ್ಶಕವನ್ನು P1 ಅವಿಭಾಜ್ಯ ಎಂದು ಕರೆಯುತ್ತೇವೆ ನಾವು ಈ ಮಾಹಿತಿಯನ್ನು ಹೊಂದಿದ್ದರೆ ಆ ಸ್ಪರ್ಶಕ ಮಾಹಿತಿ ಮತ್ತು ಪಾಯಿಂಟ್ ಮಾಹಿತಿಯ ಆಧಾರದ ಮೇಲೆ ನಾವು ಇಂಟರ್ಪೋಲೇಟ್ ಮಾಡಲು ಸಾಧ್ಯವಾದರೆ ದಿಕ್ಕಿನಲ್ಲಿರುವ ಒಂದು ವಕ್ರರೇಖೆ ಹಾದುಹೋಗುತ್ತಿದ್ದರೆ ಆ ನಯವಾದ ವಕ್ರರೇಖೆಯನ್ನು ನಾವು ಹರ್ಮೈಟ್ ವಕ್ರಾಕೃತಿಗಳು ಎಂದು ಕರೆಯುತ್ತೇವೆ ಅವರು ಒಂದು ನಿರ್ದಿಷ್ಟ ಸಂಬಂಧವನ್ನು ಪೂರೈಸುತ್ತಾರೆ ಅಲ್ಲಿ ನಿಮ್ಮ P ಆ ವಕ್ರರೇಖೆಯ ಯಾವುದೇ ಬಿಂದುವು ಈ ಸಂಬಂಧವನ್ನು ಪೂರೈಸುತ್ತದೆ ನಾವು ಹರ್ಮೈಟ್ ಕರ್ವ್ ಮೇಲ್ಮೈಯಲ್ಲಿಯೂ ಸಹ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನೀವು ಯಾವುದೇ ಹರ್ಮೈಟ್ ಕರ್ವ್ ಅನ್ನು ಆರಿಸಿ ಅದು ಆ ಮೇಲ್ಮೈಯಲ್ಲಿ ಹಾದುಹೋಗುತ್ತದೆ ಅಲ್ಲಿ ನಾವು V ಪ್ಯಾರಾಮೀಟ್ರಿಕ್ ವ್ಯತ್ಯಾಸವನ್ನು ಹೊಂದಿದ್ದೇವೆ ನಮ್ಮಲ್ಲಿರುವ ಬಿಂದುಗಳು ಮತ್ತು ಸ್ಪರ್ಶಕ ಮಾಹಿತಿಯ ಆಧಾರದ ಮೇಲೆ ಆ ಮೇಲ್ಮೈಯಲ್ಲಿ U V ದಿಕ್ಕಿನಲ್ಲಿರುವ ಬಿಂದುವು ಈ ಸಂಬಂಧವನ್ನು ಪೂರೈಸುತ್ತದೆ ಮತ್ತು ನಾವು ಅದನ್ನು ನಿರ್ಮಿಸುವಾಗ ತೂಕ ಮತ್ತು ಇತರ ವಿಷಯಗಳಂತಹ ಕೆಲವು ಸಮಸ್ಯೆಗಳನ್ನು ಕಡಿಮೆ ಮಾಡಲು ನಾವು ಪ್ರಯತ್ನಿಸುತ್ತೇವೆ ಆ ಉದ್ದೇಶಕ್ಕಾಗಿ ನಾವು ಕಾರ್ಯ ಮೌಲ್ಯಗಳನ್ನು ಬಳಸಲು ಪ್ರಯತ್ನಿಸುತ್ತೇವೆ ಮತ್ತು ಅವುಗಳ ಉತ್ಪನ್ನಗಳು ಆ ಮೇಲ್ಮೈಯನ್ನು ಪಡೆಯಲು ವಿಭಿನ್ನ ಬಿಂದುಗಳನ್ನು ಹೇರಲು ಪ್ರಯತ್ನಿಸುತ್ತವೆ ಮತ್ತು ಅದು ಎಷ್ಟು ನಯವಾಗಿರುತ್ತದೆ ಎಂಬುದರ ಆಧಾರದ ಮೇಲೆ ಆ ಮ್ಯಾಟ್ರಿಕ್ಸ್ ಎಷ್ಟು ನಿಯಮಿತವಾಗಿ ನಿಯಮಾಧೀನ ಅಥವಾ ನಿಯಮಾಧೀನವಲ್ಲದ ಆಧಾರಿತವಾಗಿದೆ ಅದರ ಮೇಲೆ ನಾವು ಈ ಮೇಲ್ಮೈಗಳನ್ನು ನಿರ್ಮಿಸಲಿದ್ದೇವೆ ಮೇಲ್ಮೈಗಳನ್ನು ನಿರ್ಮಿಸಲು ಇತರ ಮಾರ್ಗಗಳಿವೆ ಅವುಗಳನ್ನು ಬೆಜಿಯರ್ ವಕ್ರಾಕೃತಿಗಳು ಮತ್ತು ಬೆಜಿಯರ್ ಮೇಲ್ಮೈಗಳು ಎಂದು ಕರೆಯಲಾಗುತ್ತದೆ ಅದರಲ್ಲಿ ನಾವು P1 P 2 P 3 P 4 ನಂತಹ ನಿರ್ದಿಷ್ಟ ಡೇಟಾ ಪಾಯಿಂಟ್ಗಳನ್ನು ಹೊಂದಿದ್ದೇವೆ ನಾವು ಈ ಡೇಟಾ ಪಾಯಿಂಟ್ಗಳಿಗೆ ನೇರವಾಗಿ ಸೇರುವುದಿಲ್ಲ ನಾವು ಏನು ಮಾಡುತ್ತೇವೆಂದರೆ ಈ ಡೇಟಾ ಪಾಯಿಂಟ್ಗಳ ನಡುವೆ ಹೊಂದಿಕೆಯಾಗುವ ಕೆಲವು ಬಹುಭುಜಾಕೃತಿಗಳನ್ನು ಆಧರಿಸಿ ನಾವು ನಿರ್ಮಿಸುತ್ತೇವೆ ಮತ್ತು ನಾವು ಈ ಬಹುಭುಜಾಕೃತಿಗಳನ್ನು ಅಳವಡಿಸುವಾಗ ಈ ಬಹುಭುಜಾಕೃತಿಗಳನ್ನು ದಾಟಿ ಹಾದುಹೋಗುವ ಯಾವುದೇ ವಕ್ರರೇಖೆಯನ್ನು ನಾವು ಬೆಜಿಯರ್ ವಕ್ರಾಕೃತಿಗಳು ಎಂದು ಕರೆಯುತ್ತೇವೆ ನಾನು ಪ್ಯಾರಾಮೀಟ್ರಿಕ್ ವ್ಯತ್ಯಾಸದ ಪ್ರಕಾರ P ಅನ್ನು ಯಾವುದೇ ಬಿಂದು ಪ್ರತಿನಿಧಿಸುತ್ತಿದ್ದರೆ ಆ ವಕ್ರರೇಖೆಯಲ್ಲಿ ಪ್ಯಾರಾಮೀಟ್ರಿಕ್ ಕರ್ವ್ ಅನ್ನು P i k i ವಿಸ್ತರಿಸಬೇಕೆಂದು ಭಾವಿಸಲಾಗಿದೆ ಅಲ್ಲಿ K 1 K 2 K 3 K 4 ಗಳು ಈ ಘನ ಇಂಟರ್ಪೋಲೇಷನ್ಗಳನ್ನು ಹೊಂದಿವೆ ಆದ್ದರಿಂದ T ನಮ್ಮ ಪ್ಯಾರಾಮೀಟ್ರಿಕ್ ವೇರಿಯೇಬಲ್ ನಮ್ಮ U ಒಂದು ಘನ ಬಹುಪದ ಒಂದು ಘನ ವಿವಿಧ ರೀತಿಯ ಸ್ವರೂಪಗಳಲ್ಲಿ ಒಂದು ಘನವನ್ನು ನಾವು ಎಚ್ಚರಿಕೆಯಿಂದ ಹೊಂದಿಸಲಿದ್ದೇವೆ ಆದ್ದರಿಂದ ನಾವು ಬಹುಭುಜಾಕೃತಿಗಳನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಅದರ ಮೂಲಕ ಈ ನಿರ್ದಿಷ್ಟ ಬಹುಪದ ರೇಖೆಯು ಹಾದುಹೋಗುತ್ತದೆ ನಾವು ಅದನ್ನು ಮಾಡಲು ಹೋದರೆ ಆ ರೀತಿಯ ವಕ್ರಾಕೃತಿಗಳನ್ನು ನಾವು ಬೆಜಿಯರ್ ವಕ್ರಾಕೃತಿಗಳು ಎಂದು ಕರೆಯುತ್ತೇವೆ ಮತ್ತು ಇವು ಅತ್ಯಂತ ಜನಪ್ರಿಯ ಪ್ರಾತಿನಿಧ್ಯ ವಕ್ರಾಕೃತಿಗಳು ಮತ್ತು ನಾವು ಅಂತಹ ರೀತಿಯ ವಕ್ರಾಕೃತಿಗಳನ್ನು ಸೆಳೆಯುತ್ತಿರುವಾಗ ಆ ನಯವಾದ ವಕ್ರರೇಖೆಯನ್ನು ನಿರ್ಮಿಸಲು ನಮಗೆ ಕೇವಲ 4 ಪಾಯಿಂಟ್ಗಳು ಬೇಕಾಗುತ್ತವೆ ಉದಾಹರಣೆಗೆ ನಮಗೆ ಪಾಯಿಂಟ್ P 1 P 2 P 3 P 4 ಇದೆ ಇದನ್ನು ಪ್ರತಿನಿಧಿಸುವ ಒಂದು ಮಾರ್ಗವೆಂದರೆ ನಾನು ಕೇವಲ ಒಂದು ಸಾಲಿನಂತೆ ನಿರ್ಮಿಸಲು ಹೋಗುತ್ತೇನೆ ಅಥವಾ ಬಹುಶಃ ನಾನು ಸ್ಪ್ಲೈನ್ನಂತಹದನ್ನು ನಿರ್ಮಿಸುತ್ತೇನೆ ಈ ಬೆಜಿಯರ್ ಪ್ರಾತಿನಿಧ್ಯದೊಂದಿಗೆ ಹೋಗುವುದು ಉತ್ತಮ ಪ್ರಾತಿನಿಧ್ಯ ಆ ಮೂಲಕ ಈ ತೂಕವನ್ನು ಕಡಿಮೆ ಮಾಡುವುದರಿಂದ ನಾವು ವಕ್ರರೇಖೆಯನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಹೆಚ್ಚಿನ ಗ್ರಾಫಿಕ್ಸ್ ಸಂಪಾದಕರು ಸಾಫ್ಟ್ವೇರ್ ನಿಜವಾಗಿಯೂ ವಕ್ರಾಕೃತಿಗಳನ್ನು ಸೆಳೆಯಲು ಹೋಗುತ್ತೇವೆ ಮತ್ತು ಈ ಬೆಜಿಯರ್ ವಕ್ರಾಕೃತಿಗಳಲ್ಲಿ ಕೆಲಸ ಮಾಡುತ್ತದೆ ನೀವು ಅದನ್ನು 3 ಆಯಾಮಗಳಲ್ಲಿ ನೋಡುತ್ತಿದ್ದರೆ ಉದಾಹರಣೆಗೆ ಇದು ನಮ್ಮಲ್ಲಿರುವ 4 ಡೇಟಾ ಬಿಂದುಗಳ ಮೊದಲ ಡೇಟಾ ನಂತರ ಮೊದಲು ನಾವು ಅದರಲ್ಲಿ ಬೆಜಿಯರ್ ಕರ್ವ್ ಅನ್ನು ನಿರ್ಮಿಸುತ್ತೇವೆ ಅಂತೆಯೇ ನಾವು ಬಹುಶಃ ಇತರ ಡೇಟಾ ಪಾಯಿಂಟ್ಗಳನ್ನು ಹೊಂದಿದ್ದೇವೆ ಕೆಳಭಾಗದಲ್ಲಿ ಎರಡು ಮೂರು ಮತ್ತು ನಾಲ್ಕು ನಂತರ ಮತ್ತೆ ನಾವು ಮತ್ತೊಂದು ಬೆಜಿಯರ್ ಕರ್ವ್ ಅನ್ನು ಹಾದುಹೋಗುವ ಸ್ಥಿತಿಯಲ್ಲಿರುತ್ತೇವೆ ಅದೇ ರೀತಿ ಮತ್ತೊಂದು ಬೆಜಿಯರ್ ಕರ್ವ್ ಇತರ ದಿಕ್ಕುಗಳಲ್ಲಿ ನಾವು 4 ಡೇಟಾ ಪಾಯಿಂಟ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಆ ರೀತಿಯಲ್ಲಿ ಬೆಜಿಯರ್ ಕರ್ವ್ ಮೇಲ್ಮೈಗೆ ಹಾದುಹೋಗಿರಿ ಆದ್ದರಿಂದ ನಾವು ಆ ವಸ್ತುವಿನ ಮೇಲೆ ಮುಕ್ತ ಮೇಲ್ಮೈಯನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಕೇವಲ 16 ಡೇಟಾ ಪಾಯಿಂಟ್ಗಳನ್ನು ತಿಳಿದುಕೊಳ್ಳುವ ಮೂಲಕ ನಾವು ತುಂಬಾ ಮೃದುವಾದ ಮೇಲ್ಮೈಯನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ನಾವು ಎಚ್ಚರಿಕೆಯಿಂದ ನೋಡೋಣ ದತ್ತಾಂಶವು 1 2 3 4 ಎಂದು ಸೂಚಿಸುತ್ತದೆ ಅದೇ ರೀತಿ 1 ಬಹುಶಃ 2 3 4 ಕೆಳಗಿನ 5 ಮತ್ತು ಹೀಗೆ ಇವುಗಳು ನಮ್ಮಲ್ಲಿರುವ ಡೇಟಾ ಬಿಂದುಗಳಾಗಿವೆ ಈಗ ಒಬ್ಬರು ಮೇಲ್ಮೈಯನ್ನು ನಿರ್ಮಿಸಬೇಕಾಗಿದೆ ಏಕೆಂದರೆ ಈ ಡೇಟಾ ಬಿಂದುಗಳು ಚದುರಿಹೋಗಿವೆ ಆ ಮೇಲ್ಮೈಯನ್ನು ನಿಜವಾಗಿಯೂ ಹೊಂದಲು ಉತ್ತಮ ಮಾರ್ಗ ಯಾವುದು ಆ ಉದ್ದೇಶಕ್ಕಾಗಿ ಈ ಬೆಜಿಯರ್ ವಕ್ರಾಕೃತಿಗಳ ತತ್ವಗಳನ್ನು ಬಳಸಿಕೊಂಡು ನಾವು ಕನಿಷ್ಟ 16 ಪಾಯಿಂಟ್ಗಳನ್ನು ಹೊಂದಿದ್ದರೆ ಮೃದುವಾದ ಮೇಲ್ಮೈಯನ್ನು ನಿರ್ಮಿಸಬಹುದು ಮೇಲ್ಮೈಗಳಂತೆ ಕೆಲವು ಗುಣಾಂಕಗಳಿಂದ ತೂಕವಿರುವ ಈ 4 ಬಿಂದುಗಳನ್ನು ಸಂಯೋಜಿಸುವವರೆಗೆ ವಕ್ರರೇಖೆಯು ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಈ ಪ್ರತ್ಯೇಕ ಡೇಟಾ ಪಾಯಿಂಟ್ಗಳನ್ನು ಹೊಂದಿರುವ ವಕ್ರರೇಖೆ ಅಸ್ತಿತ್ವದಲ್ಲಿಲ್ಲ ಅಲ್ಲಿಂದ ನಾವು ಅದನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದ್ದೇವೆ ಪ್ರಾತಿನಿಧ್ಯದ ಇನ್ನೊಂದು ವಿಧಾನ ಈ ಡೇಟಾ ಬಿಂದುಗಳು ಬಿ ಸ್ಪ್ಲೈನ್ಸ್ ಎಂದು ಕರೆಯಲ್ಪಡುವ ಮೇಲ್ಮೈಗಳನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿವೆ ಇದನ್ನು ಬೇಸಿಸ್ ಸ್ಪ್ಲೈನ್ಸ್ ತಂತ್ರ ಎಂದೂ ಕರೆಯುತ್ತಾರೆ ಇದು ಡ್ರಾಯಿಂಗ್ ಕೋರ್ಸ್ ಆಗಿರುವುದರಿಂದ ನಾವು ಈ ವಕ್ರಾಕೃತಿಗಳ ಗಣಿತದ ಸೂತ್ರೀಕರಣಕ್ಕೆ ಹೆಚ್ಚಿನ ವಿವರಗಳನ್ನು ನೀಡುತ್ತಿಲ್ಲ ಆದರೆ ಯಾವ ರೀತಿಯ ಅಪ್ಲಿಕೇಶನ್ಗಳಿಗೆ ಯಾವ ರೀತಿಯ ವಕ್ರಾಕೃತಿಗಳು ಉತ್ತಮವಾಗಿವೆ ಎಂಬ ಬಗ್ಗೆ ಒಟ್ಟಾರೆ ಕಲ್ಪನೆಯನ್ನು ಹೊಂದಲು ಮತ್ತು ಅದರ ಬಗ್ಗೆ ತಿಳಿಯಲು ಸಹಕಾರಿಯಾಗಿದೆ ಆಧಾರ ಸ್ಪ್ಲೈನ್ ತಂತ್ರಗಳಲ್ಲಿ ನಾವು ಯಾವುದೇ ಘನ ಬಹುಪದಗಳ ಬದಲಿಗೆ ಬಹುಭುಜಾಕೃತಿಗಳನ್ನು ಬಳಸಲಿದ್ದೇವೆ ಆದ್ದರಿಂದ ಯಾವುದೇ ಘನ ಬಹುಪದಗಳನ್ನು ಬಳಸುವ ಬದಲು ನಾವು ಈ ಬಹುಭುಜಾಕೃತಿಗಳನ್ನು ಹೊಂದಲು ಹೊರಟಿದ್ದರೆ ನಾವು ಅದನ್ನು ಆಧಾರ ಸ್ಪ್ಲೈನ್ಸ್ ಎಂದು ಕರೆಯುತ್ತೇವೆ ಬಿ ಸ್ಪ್ಲೈನ್ ಎಂಬ ಪದವನ್ನು ಐಸಾಕ್ ಜಾಕೋಬ್ ಸ್ಕೋನ್ಬರ್ಗ್ ಅವರು ರಚಿಸಿದ್ದಾರೆ ಮತ್ತು ಇದು ಆಧಾರ ಸ್ಪ್ಲೈನ್ ಅನ್ನು ಹೇಳುವ ಒಂದು ಸಣ್ಣ ನಿರೂಪಣೆಯಾಗಿದೆ ಆರ್ಡರ್ n ನ ಸ್ಪ್ಲೈನ್ ಕಾರ್ಯವು ವೇರಿಯೇಬಲ್ ಇಂಡೆಕ್ಸ್ x ನಲ್ಲಿ ಡಿಗ್ರಿ n ಮೈನಸ್ 1 ರ ತುಣುಕಿನ ಬಹುಪದ ಕಾರ್ಯವಾಗಿದೆ ತುಣುಕುಗಳು ಸಂಧಿಸುವ ಸ್ಥಳಗಳನ್ನು ಗಂಟುಗಳು ಎಂದು ಕರೆಯಲಾಗುತ್ತದೆ ಸ್ಪ್ಲೈನ್ ಕಾರ್ಯಗಳ ಪ್ರಮುಖ ಆಸ್ತಿಯೆಂದರೆ ಅವು ಮತ್ತು ಅವುಗಳ ಉತ್ಪನ್ನಗಳು ಗಂಟುಗಳ ಬಹುಸಂಖ್ಯೆಯನ್ನು ಅವಲಂಬಿಸಿ ನಿರಂತರವಾಗಿರಬಹುದು ಈ ಗಂಟುಗಳು ನಾವು ಮೃದುವಾದ ವಕ್ರಾಕೃತಿಗಳನ್ನು ಹೊಂದಿರಬಹುದು ಮತ್ತು ನಾವು ಬೆಜಿಯರ್ ವಕ್ರಾಕೃತಿಗಳಿಗೆ ಬಳಸಿದಂತೆಯೇ ಘನ ಬಹುಪದಗಳಂತಹ ಯಾವುದನ್ನೂ ಬಳಸುವುದಿಲ್ಲ ಆದರೆ ಇಲ್ಲಿ ನಾವು ಬಹುಭುಜಾಕೃತಿಗಳನ್ನು ಬಳಸುತ್ತೇವೆ ಈ ಬಹುಭುಜಾಕೃತಿಗಳನ್ನು ಎಚ್ಚರಿಕೆಯಿಂದ ಹೊಂದಿಸುವ ಮೂಲಕ ನಾವು ಮೇಲ್ಮೈಯನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಉದಾಹರಣೆಗೆ ನಮ್ಮಲ್ಲಿ ಈ ಡೇಟಾ ಬಿಂದುಗಳಿವೆ ನಾನು ನಿಜವಾಗಿಯೂ ಸರಿಪಡಿಸಬಹುದಾದ ಸುಲಭವಾದ ಬಹುಭುಜಾಕೃತಿ ಆಯತಾಕಾರದ ಈ ಬಾಲವನ್ನು ನಾನು ನಿಜವಾಗಿಯೂ ನಿರ್ಮಿಸಬಹುದಾದ ರೋಂಬಸ್ಗೆ ಹಾಕಬಹುದು ಅಥವಾ ಬಹುಶಃ ನಾನು ನಿರ್ಮಿಸಬಹುದಾದ ತ್ರಿಕೋನವನ್ನು ಹೊಂದಬಹುದು ಆದ್ದರಿಂದ ಈ ರೀತಿಯ ವಸ್ತುಗಳನ್ನು ಬದಲಿಸುವುದರಿಂದ ನಾನು ಮೇಲ್ಮೈಯನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇನೆ ಆದ್ದರಿಂದ ಆ ಬಹುಭುಜಾಕೃತಿಗಳನ್ನು ನಿಯಂತ್ರಿಸುವ ಆಧಾರದ ಮೇಲೆ ಅದು ಷಡ್ಭುಜಾಕೃತಿ ಡೋಡೆಕಾಹೆಡ್ರನ್ಗಳು ಮತ್ತು ವಸ್ತುಗಳ ಮೇಲೆ ಆಗಿರಬಹುದು ನಾವು ಉತ್ತಮವಾದ ಮೇಲ್ಮೈಯನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಆರ್ಡರ್ n ನ ಬಿ ಸ್ಪ್ಲೈನ್ಗಳು ಒಂದೇ ಗಂಟುಗಳ ಮೇಲೆ ವ್ಯಾಖ್ಯಾನಿಸಲಾದ ಒಂದೇ ಕ್ರಮಕ್ಕಾಗಿ ಸ್ಪ್ಲೈನ್ ಕಾರ್ಯಗಳಿಗೆ ಆಧಾರ ಕಾರ್ಯಗಳು ಅಂದರೆ ಎಲ್ಲಾ ಸಂಭಾವ್ಯ ಸ್ಪ್ಲೈನ್ ಕಾರ್ಯವನ್ನು ಬಿ ಸ್ಪ್ಲೈನ್ಗಳ ರೇಖೀಯ ಸಂಯೋಜನೆಯಿಂದ ನಿರ್ಮಿಸಬಹುದು ಪ್ರಯೋಜನವೆಂದರೆ ನೀವು ಅದನ್ನು ನಿಜವಾಗಿಯೂ ರೇಖೀಯ ಕಾರ್ಯವಾಗಿ ಸೇರಿಸಬಹುದು ಅದು ಈ ಬಿ ಸ್ಪ್ಲೈನ್ ಗಳೊಂದಿಗೆ ನಾವು ಪಡೆಯುವ ಅನುಕೂಲವಾಗಿದೆ ಮತ್ತು ಪ್ರತಿ ಸ್ಪ್ಲೈನ್ ಕಾರ್ಯಕ್ಕೂ ಒಂದೇ ಒಂದು ಅನನ್ಯ ಸಂಯೋಜನೆ ಇರುತ್ತದೆ ನೀವು ಅದನ್ನು ಬಳಸುತ್ತಿರುವಾಗ ಆ ಮೇಲ್ಮೈ ನಿರ್ಮಾಣದಲ್ಲಿ ಯಾವುದೇ ಗುಣಾಕಾರಗಳು ಇರುವುದಿಲ್ಲ ನೀವು ಆ ವಿಶಿಷ್ಟ ಪ್ರಾತಿನಿಧ್ಯವನ್ನು ಹೊಂದಿರುತ್ತೀರಿ ಉದಾಹರಣೆಗೆ ಹಡಗು ಹಲ್ಗಳಂತೆ ನೀವು ನಿರ್ಮಿಸಲು ಬಯಸುತ್ತೀರಿ ಮತ್ತು ಸಾಮಾನ್ಯವಾಗಿ ಈ ಬಿ ಸ್ಪ್ಲೈನ್ ಮೇಲ್ಮೈಗಳು ಸಾಕಷ್ಟು ಜನಪ್ರಿಯವಾಗಿವೆ ನೀವು ಯಾವುದೇ CAD ಸಾಫ್ಟ್ವೇರ್ ಅನ್ನು ತೆರೆದರೆ ಅದು ಘನವಾದ ಕೆಲಸಗಳಾಗಿರಬಹುದು ನೀವು ಹೊಂದಿರುವ ಈ ಆಯ್ಕೆಗಳನ್ನು AutoCAD ಮಾಡಿ ಅಥವಾ GL ತೆರೆಯಿರಿ ಇವುಗಳು ನೀವು ಈ ರೀತಿಯ ಆಯ್ಕೆಗಳನ್ನು ಹೊಂದಿರುವಂತಹ ಸಾಫ್ಟ್ವೇರ್ ಆಗಿದ್ದು ಬಿ ಸ್ಪ್ಲೈನ್ಗಳು ಅಥವಾ ಬೆಜಿಯರ್ ವಕ್ರಾಕೃತಿಗಳು ಅಥವಾ ಹರ್ಮೈಟ್ ಆಧಾರಿತ ಕಾರ್ಯಗಳು ಮತ್ತು ಮುಂತಾದವುಗಳ ಮೂಲಕ ನೀವು ಅದನ್ನು ನಿಜವಾಗಿಯೂ ಇಂಟರ್ಪೋಲೇಟ್ ಮಾಡಲು ಬಯಸುತ್ತೀರಿ ಇತರ ರೀತಿಯ ಪ್ರಾತಿನಿಧ್ಯವು ಗಾರ್ಡನ್ ಮೇಲ್ಮೈಗಳಿಂದ ಆಗಿದೆ ಆದ್ದರಿಂದ ಈ ರೀತಿಯ ಗೋರ್ಡಾನ್ ಮೇಲ್ಮೈಯನ್ನು ಫ್ರೀಫಾರ್ಮ್ ಮೇಲ್ಮೈ ಮಾಡೆಲಿಂಗ್ ಎಂದು ಕರೆಯಲಾಗುತ್ತದೆ ಇದರರ್ಥ ನೀವು ನಿಜವಾಗಿಯೂ ಡ್ರ್ಯಾಗ್ ಡ್ರಾಪ್ ಮಾಡಬಹುದಾದ ಡೇಟಾ ಪಾಯಿಂಟ್ಗಳನ್ನು ನೀವು ಹೊಂದಿದ್ದೀರಿ ಇದರಿಂದಾಗಿ ಆ CAD ಸಾಫ್ಟ್ವೇರ್ನಲ್ಲಿ ಮೇಲ್ಮೈಯನ್ನು ಸ್ವಾಭಾವಿಕವಾಗಿ ಹೊಂದಿಸಲಾಗುತ್ತದೆ ಆದ್ದರಿಂದ ನೀವು G 1 G 2 ವಕ್ರಾಕೃತಿಗಳ ಜಾಲವನ್ನು ಹೊಂದಿರುತ್ತೀರಿ ಉದಾಹರಣೆಗೆ ನಾನು ಈ ರೀತಿಯದ್ದನ್ನು ಒಂದು ಕರ್ವ್ ಎಂದು ಹೇಳುತ್ತಿದ್ದೇನೆ ನಿಮಗೆ ಇನ್ನೊಂದು ಕರ್ವ್ ಇದೆ ಮತ್ತು ನೀವು ಇಲ್ಲಿ ಪ್ರತ್ಯೇಕ ಡೇಟಾ ಪಾಯಿಂಟ್ಗಳನ್ನು ಹೊಂದಿದ್ದೀರಿ ಈಗ ನಿಮ್ಮ CAD ಸಾಫ್ಟ್ವೇರ್ ಬಳಸಿ ನಿಮ್ಮ ಮೌಸ್ ಅನ್ನು ಇಲ್ಲಿ ಮತ್ತು ಅಲ್ಲಿಗೆ ಸರಿಸಲು ನೀವು ಡೇಟಾ ಪಾಯಿಂಟ್ಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬಹುದು ಆದ್ದರಿಂದ ನೀವು ನೋಡಲು ಪ್ರಾರಂಭಿಸುವ ಮೇಲ್ಮೈ ವ್ಯತ್ಯಾಸಗಳು ಮತ್ತು ಈ ಎಲ್ಲಾ ಬಿಂದುಗಳಲ್ಲಿ ನಿಮ್ಮ ಮೇಲ್ಮೈಯನ್ನು ನೀವು ಎಚ್ಚರಿಕೆಯಿಂದ ಎಳೆಯಿರಿ ಮೃದುವಾದ ರೀತಿಯ ಮೇಲ್ಮೈಯನ್ನು ಪಡೆಯಲು ಚೆನ್ನಾಗಿ ಮ್ಯಾಪ್ ಮಾಡಲಾಗಿದೆ ಆ ರೀತಿಯ ಮೇಲ್ಮೈಗಳನ್ನು ನಾವು ಗಾರ್ಡನ್ ಮೇಲ್ಮೈ ಎಂದು ಕರೆಯುತ್ತೇವೆ ಇದು ನಿಮ್ಮ G 1 ಕರ್ವ್ G 2 ವಕ್ರಾಕೃತಿಗಳು ಮತ್ತು ಒಂದು ನಿರ್ದಿಷ್ಟ ಮಿಶ್ರಣ ಕಾರ್ಯವನ್ನು ಪೂರೈಸುವ ಈ G 1 G 2 ವಕ್ರಾಕೃತಿಗಳಂತಹ ಕೆಲವು ರೀತಿಯ ಸಂಬಂಧಗಳನ್ನು ಪೂರೈಸುತ್ತದೆ ಉದಾಹರಣೆಗೆ ಈ ಮೇಲ್ಮೈಗಳಲ್ಲಿ ನೀವು ತೀವ್ರ ವ್ಯತ್ಯಾಸವನ್ನು ಹೊಂದಿರುವಂತೆ ನೀವು ಆಟೋಮೊಬೈಲ್ ಎಂಜಿನ್ ಸಿಲಿಂಡರ್ ಅನ್ನು ತಯಾರಿಸುತ್ತಿರುವಂತೆ ಅಲ್ಲಿ ಮಫ್ಲರ್ಗಳು ಇರುತ್ತಾರೆ ಈ ಪೈಪ್ಲೈನ್ ರಚನೆಗಳಲ್ಲಿ ಹಠಾತ್ ಬದಲಾವಣೆ ಇರುತ್ತದೆ ಈ ಗೋರ್ಡಾನ್ ಮೇಲ್ಮೈಗಳನ್ನು ನೀವು ನಿಜವಾಗಿಯೂ ನಿರ್ಮಿಸಲು ಸುಲಭವಾದ ಮಾರ್ಗವಾಗಿದೆ ಇಲ್ಲಿ ಅಂತಹ ರೀತಿಯ ವಸ್ತುವನ್ನು ತೋರಿಸಲಾಗಿದೆ ಒಂದು ಸಿಲಿಂಡರಾಕಾರದ ಸುಂದರವಾದ ಮೇಲ್ಮೈ ಇದ್ದಕ್ಕಿದ್ದಂತೆ ಬರುತ್ತದೆ ಅಲ್ಲಿ ಒಂದು ಬಂಪ್ ಸಂಭವಿಸುತ್ತದೆ ಅಲ್ಲಿ ಒಂದು ರೀತಿಯ ಡೆಂಟ್ ಕೂಡ ಇದೆ ಆದ್ದರಿಂದ ನೀವು ನಿಜವಾಗಿಯೂ ಉತ್ತಮವಾದ ವಕ್ರರೇಖೆಯನ್ನು ಹೊಂದಿಸಲು ಬಯಸುತ್ತೀರಿ ಅದರ ಮೂಲಕ ಬಹುಶಃ ನೀವು ನಿಮ್ಮ ಎಲುಬುಗಳು ಅಥವಾ ಮೂಳೆ ರಚನೆಗಳನ್ನು ಬಯೋಮೆಡಿಕಲ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಇವುಗಳನ್ನು ಕೇವಲ ನಯವಾದ ವಕ್ರಾಕೃತಿಗಳಿಂದ ವಿವರಿಸಲಾಗಿಲ್ಲ ಈ ಎಲುಬುಗಳ ಮೇಲೆ ಹಠಾತ್ ವ್ಯತ್ಯಾಸ ಸಂಭವಿಸಬಹುದು ನೀವು ನಿಜವಾಗಿಯೂ ಅಂತಹ ರೀತಿಯ ವಸ್ತುಗಳನ್ನು ಪುನರ್ನಿರ್ಮಿಸಲು ಬಯಸಿದರೆ ಈ ಗಾರ್ಡನ್ ಮೇಲ್ಮೈಗಳನ್ನು ಬಳಸುವುದು ಉತ್ತಮ ಮಾರ್ಗವಾಗಿದೆ ಹಿಪ್ ಬೋನ್ ಜಂಟಿ ವಿಷಯವು ವೃತ್ತಾಕಾರವಾಗಿರಬಹುದು ಅದು ಕೆಲವು ವಿಶೇಷ ವಕ್ರತೆಯನ್ನು ಹೊಂದಿರಬಹುದು ಆದ್ದರಿಂದ ನೀವು ನಿಜವಾಗಿಯೂ ಕ್ಯಾಮೆರಾಗಳ ಮೂಲಕ ಚಿತ್ರಗಳನ್ನು ತೆಗೆದುಕೊಳ್ಳುತ್ತಿರುವಾಗ ನೀವು ಈಗ ಪ್ರತ್ಯೇಕ ಡೇಟಾ ಪಾಯಿಂಟ್ಗಳನ್ನು ಹೊಂದಿರುತ್ತೀರಿ ನೀವು ಅದನ್ನು ಪುನರ್ನಿರ್ಮಿಸಲು ಮತ್ತು ಆ ಸಂಪೂರ್ಣ ಡೇಟಾವನ್ನು ನಿಮ್ಮ 3D ಮುದ್ರಣ ವಸ್ತುವಿಗೆ ವರ್ಗಾಯಿಸಲು ಬಯಸುತ್ತೀರಿ ನಂತರ ಈ ಗೋರ್ಡಾನ್ ಮೇಲ್ಮೈಗಳನ್ನು ನಿರ್ಮಿಸಲು ಮತ್ತು ಅದನ್ನು ಕಂಪ್ಯೂಟರ್ಗೆ ಕಲಿಸಲು ಅಥವಾ ಯಂತ್ರದ ಅಂಶಕ್ಕೆ ಕಲಿಸಲು ನೀವು ಆ ಪಿಕ್ಸೆಲ್ ಮಾಹಿತಿಯನ್ನು pixel informations ಬಳಸುತ್ತೀರಿ ಆ ಉದ್ದೇಶಕ್ಕಾಗಿ ಈ ರೀತಿಯ ಗಾರ್ಡನ್ ಮೇಲ್ಮೈಗಳನ್ನು ಬಳಸಲಾಗುತ್ತದೆ ವಿಶೇಷವಾಗಿ ಜೆಟ್ ಎಂಜಿನ್ ನಾಳಗಳು ಮತ್ತು ಕೆಲವು ಅಡೆತಡೆಗಳು ಸಂಭವಿಸುವ ಇತರ ವಿಷಯಗಳಿಗಾಗಿ ನೀವು ಈ ಗಾರ್ಡನ್ ಮೇಲ್ಮೈಗಳನ್ನು ಬಳಸುತ್ತೀರಿ ಇತರ ರೀತಿಯ ಮೇಲ್ಮೈಗಳು ಕೂನ್ಸ್ ಮೇಲ್ಮೈಗಳು ವಿಶೇಷವಾಗಿ ಗಡಿಗಳು ತೆರೆದಾಗ ಬಿ ಸ್ಪ್ಲೈನ್ಗಳು ಆಧಾರ ಸ್ಪ್ಲೈನ್ಗಳು ಜನಪ್ರಿಯವಾಗಿವೆ ನೀವು ಪ್ರತ್ಯೇಕ ಡೇಟಾ ಪಾಯಿಂಟ್ಗಳನ್ನು ಹೊಂದಿದ್ದೀರಿ ಆದರೆ ಈ ಪ್ರತ್ಯೇಕ ಡೇಟಾ ಪಾಯಿಂಟ್ಗಳು ಯಾವುದೇ ಗಡಿಯನ್ನು ರೂಪಿಸುತ್ತಿಲ್ಲ ಆ ವಸ್ತುವಿನ ಒಳಗೆ ಎಲ್ಲೋ ನೀವು ಅದನ್ನು ಹೊಂದಿದ್ದರೆ ನೀವು ಬಿ ಸ್ಪ್ಲೈನ್ಗಳನ್ನು ಬಳಸುತ್ತೀರಿ ಆದರೆ ಈ ಡೇಟಾವು ಒಂದು ನಿರ್ದಿಷ್ಟ ರೀತಿಯ ಗಡಿಯಲ್ಲಿ ಸೂಚಿಸಿದರೆ ನಾವು ಈ ಕೂನ್ಸ್ ಮೇಲ್ಮೈಗಳನ್ನು ಬಳಸಿಕೊಳ್ಳುತ್ತೇವೆ ಮತ್ತು ಈ ಕೂನ್ಸ್ ಮೇಲ್ಮೈಗಳು ಉತ್ತಮ ಅಂದಾಜುಗಳಾಗಿವೆ ಆದ್ದರಿಂದ ಕೂನ್ಸ್ ಕಂಪ್ಯೂಟರ್ ಗ್ರಾಫಿಕ್ಸ್ ಕ್ಷೇತ್ರದಲ್ಲಿ ಪ್ರಸಿದ್ಧ ಪ್ರವರ್ತಕ ಅವರು MIT ಯಲ್ಲಿ ಪ್ರಾಧ್ಯಾಪಕರಾಗಿದ್ದರು ಮತ್ತು ಇಂಜಿನಿಯರ್ಗಳಾಗಿ ಈ ವಿನ್ಯಾಸ ಸಾಧನಗಳನ್ನು ನಿರ್ಮಿಸುವ ವಿಷಯದಲ್ಲಿ ಅವರು ಸಾಕಷ್ಟು ಸಮಯವನ್ನು ಕಳೆದಿದ್ದಾರೆ ಆದ್ದರಿಂದ ಇಲ್ಲಿ ಏನಾದರೂ ನಾವು ಈ ವಕ್ರರೇಖೆಯನ್ನು ಅಥವಾ ನಿರ್ದಿಷ್ಟ ವಕ್ರರೇಖೆಯ ದತ್ತಾಂಶ ಬಿಂದುಗಳನ್ನು ಮತ್ತು ಗಡಿಗಳನ್ನು ರೂಪಿಸುತ್ತೇವೆ ಈ ಡೇಟಾ ಬಿಂದುಗಳನ್ನು ನಿರ್ಮಿಸುವ ಅತ್ಯುತ್ತಮ ಮಾರ್ಗ ಯಾವುದು ನಮ್ಮಲ್ಲಿ ಯಾವುದೇ ಮಾಹಿತಿಯಿಲ್ಲದ ಒಂದು ಮೇಲ್ಮೈ ನಮ್ಮಲ್ಲಿರುವುದು ಗಡಿ ಮಾಹಿತಿ boundary informationsಮಾತ್ರ ಆ ಮೇಲ್ಮೈಯನ್ನು ನಾನು ನಿಜವಾಗಿಯೂ ನಿರ್ಮಿಸಲು ಉತ್ತಮ ಮಾರ್ಗ ಯಾವುದು ಇದು ದೃಷ್ಟಿಗೋಚರವಾಗಿ ಕಾಣುತ್ತದೆ ಆದರೆ ನಿರ್ಮಾಣ ಎಂದರೆ ಇದಕ್ಕೆ ಸ್ವಲ್ಪ ಗಣಿತ ಕೌಶಲ್ಯದ ಅಗತ್ಯವಿದೆ ಆದ್ದರಿಂದ ಅಂತಹ ರೀತಿಯ ಮೇಲ್ಮೈಗಳನ್ನು ನಿರ್ಮಿಸಲು CAD ಸಾಫ್ಟ್ವೇರ್ ಅಂತಹ ಹಿನ್ನೆಲೆ ಪ್ರೋಗ್ರಾಮಿಂಗ್ ಅನ್ನು ಬಳಸುತ್ತದೆ ಕೂನ್ಸ್ ಪ್ಯಾಚ್ ಕಂಪ್ಯೂಟರ್ ಗ್ರಾಫಿಕ್ಸ್ನಲ್ಲಿ ಇತರ ಮೇಲ್ಮೈಗಳನ್ನು ಸರಾಗವಾಗಿ ಸೇರಲು ಬಳಸಲಾಗುವ ಒಂದು ರೀತಿಯ ಮ್ಯಾನಿಫೋಲ್ಡ್ ಪ್ಯಾರಾಮೀಟರೈಸೇಶನ್ ಆಗಿದೆ ಮತ್ತು ಕಂಪ್ಯೂಟೇಶನಲ್ ಮೆಕ್ಯಾನಿಕ್ಸ್ ಅಪ್ಲಿಕೇಶನ್ಗಳಲ್ಲಿ ವಿಶೇಷವಾಗಿ ಸೀಮಿತ ಅಂಶ ವಿಧಾನಗಳು ಮತ್ತು ಗಡಿ ಅಂಶ ವಿಧಾನಗಳಲ್ಲಿ ಡೊಮೇನ್ಗಳ ಸಮಸ್ಯೆಗಳನ್ನು ಅಂಶಗಳಾಗಿ ಮೆಶ್ ಮಾಡಲು ನೀವು ಬಯಸುತ್ತೀರಿ ಈ ಕೂನ್ಸ್ ಮೇಲ್ಮೈಗಳು ಸಾಕಷ್ಟು ಜನಪ್ರಿಯವಾಗಿವೆ ಆದ್ದರಿಂದ ಕ್ಷೇತ್ರಗಳನ್ನು ಅರ್ಥಮಾಡಿಕೊಳ್ಳಲು ಭೇದಾತ್ಮಕ ಸಮೀಕರಣಗಳನ್ನು ಪರಿಹರಿಸಲು ಕೆಲವು ಗಣಿತ ಪ್ರಕ್ರಿಯೆಗಳಿವೆ ಇದನ್ನು ನಾವು ಸೀಮಿತ ಅಂಶ ವಿಧಾನಗಳು ಎಂದು ಕರೆಯುತ್ತೇವೆ ಈ ನಿರ್ದಿಷ್ಟ ವಿಷಯಗಳಲ್ಲಿ ನೀವು ಗಡಿ ಪರಿಸ್ಥಿತಿಗಳನ್ನು ಹೊಂದಿದ್ದೀರಿ ಮತ್ತು ಬಹುಶಃ ನೀವು ನಯವಾದ ಮೇಲ್ಮೈಯನ್ನು ಪ್ರತಿನಿಧಿಸಲು ಬಯಸುವ ಮೇಲ್ಮೈ ನಂತರ ನೀವು ಈ ಕೂನ್ಸ್ ಮೇಲ್ಮೈಯನ್ನು ಬಳಸಿಕೊಳ್ಳುತ್ತೀರಿ ಮೆಶಿಂಗ್ ಸಹ ಸ್ಥಳೀಯವಾಗಿ ಆ ಚಿತ್ರಕ್ಕೆ ಜೂಮ್ ಮಾಡಬಹುದು ಆದ್ದರಿಂದ ಈ ಕೂನ್ಸ್ ಮೇಲ್ಮೈಗಳು ಯಾವಾಗಲೂ ಸಹಾಯಕವಾಗುತ್ತವೆ ಇದಲ್ಲದೆ ಈ ಕೂನ್ಸ್ ಮೇಲ್ಮೈಗಳಲ್ಲಿ ಜನರು ಮಿಶ್ರಣವನ್ನು ಬಳಸಲು ಪ್ರಯತ್ನಿಸುತ್ತಾರೆ ಈ ಮೇಲ್ಮೈಗಳನ್ನು ಸುಗಮಗೊಳಿಸಲು ಪ್ರಯತ್ನಿಸುತ್ತಾರೆ ಮತ್ತು ಪಿಕ್ಸೆಲ್ ವ್ಯತ್ಯಾಸವು ನಿಜವಾಗಿಯೂ ಬದಲಾಗಬಾರದು ಎಂದು ನೀವು ಜೂಮ್ ಮಾಡುತ್ತಿದ್ದರೂ ಸಹ ಜನರು ಬಳಸುವ ಆ ರೀತಿಯ ತಂತ್ರಗಳು ಅದಕ್ಕಾಗಿ ಅವರು ಬೈಲಿನೀಯರ್ ಮತ್ತು ಬೈಕುಬಿಕ್ ರೀತಿಯನ್ನು ಬಳಸುತ್ತಾರೆ ಇಂಟರ್ಪೋಲೇಶನ್ಸ್ ಸಹ ಆದ್ದರಿಂದ ಇಲ್ಲಿ ನಾವು ನೋಡುತ್ತಿರುವುದು ಮೂಲತಃ ಇಂಜಿನ್ ನಾಳ ಸಮತಲಗಳು ಜೆಟ್ ಇಂಜಿನ್ ಗಳು ರೆಕ್ಕೆಗಳ ಮೇಲೆ ಇರುತ್ತವೆ ನೀವು ಜೆಟ್ ಇಂಜಿನ್ ಗಳಂತಹದನ್ನು ಹೊಂದಿರುತ್ತೀರಿ ಅದು ಗಾಳಿಯನ್ನು ಹಿಡಿಯುತ್ತದೆ ಇಂಧನವನ್ನು ಹಾಕುತ್ತದೆ ನಂತರ ಅದನ್ನು ಸುಟ್ಟುಹಾಕುತ್ತದೆ ಇದರಿಂದ ನಿಷ್ಕಾಸ ಹೊರಬರುತ್ತದೆ ಮತ್ತು ನಂತರ ಅದು ಆ ಇಂಜಿನ್ ಗೆ ಒತ್ತಡವನ್ನು ಪೂರೈಸುತ್ತದೆ ಆದ್ದರಿಂದ ಈ ನಾಳಗಳು ಯಾವಾಗಲೂ ಕೆಲವು ವಿಶೇಷ ರೀತಿಯ ರೂಪವನ್ನು ಹೊಂದಿರುತ್ತವೆ ನೀವು ಆ ದಿಕ್ಕುಗಳಲ್ಲಿ ಚೆನ್ನಾಗಿ ತಿರುಗಿ ತಿರುಚುತ್ತಿರುವುದನ್ನು ನೀವು ನೋಡುತ್ತಿದ್ದರೆ ಆ ರೀತಿಯ ಮೇಲ್ಮೈ ನಿರ್ಮಾಣಕ್ಕಾಗಿ ಈ ಕೂನ್ಸ್ ಮೇಲ್ಮೈಗಳು ಸಾಕಷ್ಟು ಜನಪ್ರಿಯವಾಗಿವೆ ಆದ್ದರಿಂದ ಅದನ್ನು ಹೊರತುಪಡಿಸಿ ನೀವು ಈ ವಕ್ರಾಕೃತಿಗಳನ್ನು ಹೊಂದಿರುವಾಗ ಅಂಚುಗಳು ನಿಜವಾಗಿಯೂ ತೀಕ್ಷ್ಣವಾದ ವಿಷಯಗಳನ್ನು ಹೊಂದಲು ನಾವು ಬಯಸುವುದಿಲ್ಲ ಈ ತೀಕ್ಷ್ಣವಾದ ಅಂಚುಗಳು ಯಾವಾಗಲೂ ಸ್ವಲ್ಪ ಕಷ್ಟಕರವಾಗಿರುತ್ತದೆ ನಾವು ಅದನ್ನು ಸುತ್ತುವರಿಯಲು ಬಯಸುತ್ತೇವೆ ನಾವು ಮಾಡಲು ಹೋದರೆ ಅಂತಹ ಮೇಲ್ಮೈಯನ್ನು ನಾವು ಆ ಮೇಲ್ಮೈಗಳ ಫಿಲೆಟ್ ಎಂದು ಕರೆಯುತ್ತೇವೆ ಉದಾಹರಣೆಗೆ ನಮ್ಮಲ್ಲಿ ಒಂದು ಆಯತಾಕಾರದ ಪ್ಲೇಟ್ ಇದೆ ಮತ್ತು ಮತ್ತೆ ನಾವು ಇನ್ನೊಂದಕ್ಕೆ ಸೇರಲು ಬಯಸುತ್ತೇವೆ ಈ ತೀಕ್ಷ್ಣವಾದ ಮೂಲೆಗಳನ್ನು ನಾವು ಹೊಂದಿಲ್ಲ ಆ ತೀಕ್ಷ್ಣವಾದ ಮೂಲೆಗಳನ್ನು ನಾವು ಬಯಸುವುದಿಲ್ಲ ನಾವು ಏನು ಮಾಡುತ್ತೇವೆಂದರೆ ನಾವು ಆ ಮೇಲ್ಮೈಯನ್ನು ಸುಗಮವಾಗಿಸಲು ಪ್ರಯತ್ನಿಸುತ್ತೇವೆ ಉದಾಹರಣೆಗೆ ಇಲ್ಲಿ ಆಯತಾಕಾರದ ಭಾಗವು ನಯವಾದ ಮೂಲೆಗಳನ್ನು ಹೊಂದಿದೆ ತೀಕ್ಷ್ಣವಾದ ಮೂಲೆಗಳ ಕಾರಣ ನಾವು ಅದನ್ನು ತಪ್ಪಿಸಲು ಪ್ರಯತ್ನಿಸುತ್ತೇವೆ ಏಕೆಂದರೆ ಅದು ನಮ್ಮ ಉತ್ಪಾದಕತೆ ಅಥವಾ ಹಾನಿಯ ಮೇಲೆ ಪರಿಣಾಮ ಬೀರಬಹುದು ಅಥವಾ ಗೀರುಗಳ ರೂಪಗಳು ಆ ಮೇಲ್ಮೈ ನಿರ್ದಿಷ್ಟ ವಿಷಯವನ್ನು ನಿರ್ವಹಿಸುವುದು ಕಷ್ಟ ಆದ್ದರಿಂದ ನಾವು ಅದನ್ನು ಯಾವಾಗಲೂ ಸುತ್ತುತ್ತೇವೆ ನಾವು ಅದನ್ನು ಫಿಲೆಟ್ ಮೇಲ್ಮೈ ಎಂದು ಕರೆಯುತ್ತೇವೆ ಫಿಲೆಟ್ ಮೇಲ್ಮೈ ದುಂಡಾದ ಮೂಲೆಯಾಗಿದ್ದು ಇತರ ಎರಡು ಮೇಲ್ಮೈಗಳ ಅಂಚುಗಳನ್ನು ಸಂಪರ್ಕಿಸುತ್ತದೆ ಸುಲಭವಾದ ಮಾರ್ಗವೆಂದರೆ ನೀವು ವಕ್ರತೆಯ ತ್ರಿಜ್ಯವನ್ನು ಆರಿಸಿಕೊಳ್ಳಿ ಅಲ್ಲಿಂದ ನೀವು ಈ ವಕ್ರಾಕೃತಿಗಳಿಗೆ ಸ್ಪರ್ಶಕವಾಗಿ ಸೇರಲು ಒಂದು ನಾಕ್ ಅನ್ನು ಎಳೆಯಿರಿ ಮತ್ತು ಉಳಿದ ವಸ್ತುಗಳನ್ನು ತೆಗೆದುಹಾಕಿ ಮತ್ತು ಆ ಮಾಹಿತಿಯನ್ನು ಹೊರತೆಗೆಯಿರಿ ಇದರಿಂದ ನೀವು ಫಿಲೆಟ್ ಮೇಲ್ಮೈಯನ್ನು ಪಡೆಯುತ್ತೀರಿ ಇಲ್ಲಿ ನಾವು ಇನ್ನೊಂದು ರೀತಿಯ ಪ್ರಾತಿನಿಧ್ಯವನ್ನು ಹೊಂದಿದ್ದೇವೆ ಈ ಆಯತಾಕಾರದ ಫಲಕವನ್ನು ನೀವು ಹೊಂದಿದ್ದೀರಿ ನೀವು ಈ ನಯವಾದ ಮೇಲ್ಮೈಯನ್ನು ನಿರ್ಮಿಸಲು ಪ್ರಯತ್ನಿಸುತ್ತೀರಿ ಮತ್ತು ಈ ಭಾಗಗಳಿಗೆ ಸೇರಿಸಲು ಪ್ರಯತ್ನಿಸಿ ಅದನ್ನೇ ನಾವು ಫಿಲೆಟ್ ಮೇಲ್ಮೈ ಎಂದು ಕರೆಯುತ್ತೇವೆ ಅಂತೆಯೇ ನಾವು ಇದನ್ನು ನೋಡೋಣ ಬಹುಶಃ ನೀವು ಆಟೋಮೊಬೈಲ್ ಕಾರ್ ವಿಂಡ್ ಷೀಲ್ಡ್ಗಳನ್ನು ವಸ್ತುವಿನೊಂದಿಗೆ ಚೆನ್ನಾಗಿ ಹೊಂದಿಸಬೇಕಾಗಬಹುದು ಇದು ತೀಕ್ಷ್ಣವಾದ ಬದಲಾವಣೆಯಾಗಿರಬಾರದು ಆ ಉದ್ದೇಶಕ್ಕಾಗಿ ನಾವು ಫಿಲೆಟ್ ಮೇಲ್ಮೈಗಳನ್ನು ಸಹ ಬಳಸುತ್ತೇವೆ ನೀವು ಈ ಫಿಲೆಟ್ ಮೇಲ್ಮೈಗಳನ್ನು ಬಳಸಲು ಹೋದಾಗಲೆಲ್ಲಾ ಅದನ್ನು ಬಳಸುವ ಜನಪ್ರಿಯ ವಿಧಾನವೆಂದರೆ ಬಿ ಸ್ಪ್ಲೈನ್ ಮೇಲ್ಮೈಗಳು ಅವುಗಳನ್ನು ಒಂದು ಹಂತದಿಂದ ಇತರ ಬಿಂದುಗಳಿಗೆ ಚೆನ್ನಾಗಿ ಮ್ಯಾಪ್ ಮಾಡಲಾಗುತ್ತದೆ ಅಂತೆಯೇ CAD ಸಾಫ್ಟ್ವೇರ್ನಲ್ಲಿ ನಾವು ಆಫ್ಸೆಟ್ ಮೇಲ್ಮೈಗಳ ಹೆಸರಿನ ಇತರ ವಿವಿಧ ಮೇಲ್ಮೈಗಳನ್ನು ಬಳಸುತ್ತೇವೆ ಆಫ್ಸೆಟ್ನೊಂದಿಗೆ ಒಂದೇ ಮೇಲ್ಮೈಗೆ ಸಂಬಂಧಿಸಿದಂತೆ ನೀವು ಒಂದು ಮೇಲ್ಮೈಯನ್ನು ಹೊಂದಿದ್ದೀರಿ ಅದೇ ರೀತಿಯ ಮೇಲ್ಮೈಯನ್ನು ನಾವು ನಿರ್ಮಿಸಲು ಬಯಸುತ್ತೇವೆ ಉದಾಹರಣೆಗೆ ನನ್ನ ಬಳಿ ಸಿಲಿಂಡರ್ ಇದೆ ಉದಾಹರಣೆಗೆ ನಾನು ಇನ್ನೂ ಒಂದು ಏಕಕೇಂದ್ರಕ ಸಿಲಿಂಡರ್ ಅನ್ನು ಹೊಂದಲು ಬಯಸುತ್ತೇನೆ ನಾನು ಈ ರೀತಿಯ ವಿಷಯವನ್ನು ನಿರ್ಮಿಸಲು ಹೋದರೆ ಅದನ್ನು ನಾವು ಈ ಆಫ್ಸೆಟ್ ಮೇಲ್ಮೈ offset surfaces ಇಲ್ಲಿ ನಾವು ಕೆಲವು ಕಲ್ನಾರಿನ ರೀತಿಯ ಹಾಳೆಯನ್ನು ಹೊಂದಿದ್ದೇವೆ ಮೇಲ್ಚಾವಣಿಯು ನಾವು ನಿರ್ಮಿಸಲು ಬಯಸುವ ಸಮಾನಾಂತರ ವಿಷಯವಾಗಿದೆ ಅದನ್ನು ನಾವು ಇಲ್ಲಿ ಆಫ್ಸೆಟ್ ಮೇಲ್ಮೈಗಳೆಂದು ಕರೆಯುತ್ತೇವೆ ಅದನ್ನು ನೋಡುವ ಸುಲಭವಾದ ಮಾರ್ಗವೆಂದರೆ ಇದು ನಾವು ಸಾಮಾನ್ಯವಾಗಿ ಆ ದಿಕ್ಕಿನಲ್ಲಿ ಆ ಬಿಂದುವನ್ನು ನಿರ್ಮಿಸಿದ ವಕ್ರರೇಖೆ ಅಥವಾ ಮೇಲ್ಮೈ ಒಂದು ನಿರ್ದಿಷ್ಟ ತ್ರಿಜ್ಯದೊಂದಿಗೆ ವೃತ್ತವನ್ನು ಸೆಳೆಯಿರಿ ಆ ಮೇಲ್ಮೈಲ್ಲಿ ಸ್ಪರ್ಶಕ ಬಿಂದುವನ್ನು ಆರಿಸಿಕೊಳ್ಳಿ ತ್ರಿಜ್ಯವು ವೃತ್ತವನ್ನು ಸೆಳೆಯುವುದರಿಂದ ನಾವು ಇಲ್ಲಿ ಆಫ್ಸೆಟ್ ಅಂತರವನ್ನು ಹೊಂದಿದ್ದೇವೆ ಈಗ ನಾವು ಅಲ್ಲಿ ಒಂದು ಸ್ಪರ್ಶಕವನ್ನು ಸೆಳೆಯಲು ಹೋಗುತ್ತೇವೆ ಆದ್ದರಿಂದ ಇದರರ್ಥ ಆ ಬಿಂದುಗಳಿಗೆ ಸೇರಿ ಆಫ್ಸೆಟ್ ಮೇಲ್ಮೈಯನ್ನು ನಿರ್ಮಿಸುತ್ತೇವೆ ನಿಜವಾಗಿಯೂ ಯಾವುದೇ ಆಫ್ಸೆಟ್ ಅನ್ನು ನಿರ್ಮಿಸಲು ಇದು ಸುಲಭವಾದ ಮಾರ್ಗವಾಗಿದೆ ಆ ವಕ್ರರೇಖೆಯ ಗುಣಮಟ್ಟವನ್ನು ನಿಜವಾಗಿಯೂ ಸುಧಾರಿಸಲು ನಾವು ಬಯಸಿದರೆ ನಾವು ವಿಶೇಷ ವಕ್ರಾಕೃತಿಗಳನ್ನು ಬಳಸುತ್ತೇವೆ ಸಾಫ್ಟ್ವೇರ್ ಬಳಸಿ ಈ 3 ಡಿ ಆಬ್ಜೆಕ್ಟ್ಗಳನ್ನು ನಿರ್ಮಿಸುವಾಗ ನಾವು ಬಳಸುವ ಮತ್ತೊಂದು ಪರಿಭಾಷೆಯೂ ಇದೆ ಅದನ್ನು ನಾವು ಚಾಂಫರ್ ಎಂದು ಕರೆಯುತ್ತೇವೆ ಮೂಲತಃ ಚಾಂಫರ್ ಸಮತಲದಲ್ಲಿನ ವಸ್ತುಗಳನ್ನು ತೆಗೆದುಹಾಕುತ್ತಿದೆ ನಾವು ಅದನ್ನು ಸುತ್ತುವರಿಯುವುದಿಲ್ಲ ಆದರೆ ನಾವು ನೇರವಾಗಿ ಆ ಸಮತಲವನ್ನು ಕತ್ತರಿಸುತ್ತೇವೆ ಅಥವಾ ತೆಗೆದುಹಾಕುತ್ತೇವೆ ಉದಾಹರಣೆಗೆ ನಾವು ಪ್ಲ್ಯಾನರ್ ವೀಕ್ಷಣೆಯಲ್ಲಿ ನೋಡುತ್ತಿದ್ದರೆ ಇದು ನಮ್ಮಲ್ಲಿ 2 ಆಯಾಮಗಳಲ್ಲಿರುವ ವಸ್ತುವಾಗಿದೆ ಎಂದು ಪರಿಗಣಿಸೋಣ ನಾವು ನಿಜವಾಗಿಯೂ ಆ ವಸ್ತು ಕಟ್ ಅನ್ನು ತೆಗೆದುಹಾಕಲು ಬಯಸುತ್ತೇವೆ ನಾವು ಚಾಂಫರ್ ಅನ್ನು ಬಳಸಿ ಹೆಚ್ಚುವರಿ ಉಳಿದ ವಸ್ತುಗಳನ್ನು ತೆಗೆದುಹಾಕಲು ಬಯಸುತ್ತೇವೆ ಈಗ ನಾವು ಅದನ್ನು ಪೂರ್ಣಗೊಳಿಸಲು ಬಯಸುತ್ತೇವೆ ನಂತರ ಅದನ್ನು ನಾವು ಫಿಲೆಟ್ ಎಂದು ಕರೆಯುತ್ತೇವೆ ಉದಾಹರಣೆಗೆ ವಾಸ್ತುಶಿಲ್ಪದ ದೃಷ್ಟಿಕೋನವನ್ನು ಇಲ್ಲಿ ನೋಡೋಣ ತಾಜ್ ಮಹಲ್ ಬಳಿ ಪ್ರವೇಶ ದ್ವಾರದ ದೊಡ್ಡ ಗೋಪುರವಿದೆ ನೀವು ಈ ಕಾಲಮ್ಗಳನ್ನು ನೋಡುತ್ತಿದ್ದರೆ ಇವುಗಳು ದುಂಡಾದ ರೀತಿಯ ಕಾಲಮ್ ಟವರ್ಗಳಲ್ಲ ಇವುಗಳು ಪ್ಲೇಟ್ನಂತೆಯೇ ಇರುತ್ತವೆ ಮುಂದಿನ ಪ್ಲೇಟ್ ಅನ್ನು ಮತ್ತೊಂದು ಪ್ಲೇಟ್ನೊಂದಿಗೆ ಜೋಡಿಸಲಾಗಿದೆ ಅದು ತೀಕ್ಷ್ಣವಾದ ಅಂಚನ್ನು ಹೊಂದಿರುತ್ತದೆ ಅದನ್ನು ಚಾಂಫರಿಂಗ್ ಎಂದು ನಾವು ಕರೆಯುತ್ತೇವೆ ಚಾಂಫರಿಂಗ್ ಯಾವಾಗಲೂ ನಾವು ಹೊಂದಿರುವ ಉತ್ತಮ ಕಟ್ ಆಗಿದೆ ವಾಸ್ತುಶಿಲ್ಪದ ದೃಷ್ಟಿಕೋನದಿಂದಾಗಿ ನೀವು ಆ ರೀತಿಯ ವಿಷಯವನ್ನು ಹೊಂದಿರಬಹುದು ಆ ಚಾಂಫರ್ ಮೇಲ್ಮೈಗಳಲ್ಲಿ ನೀವು ಕೆಲವು ರೀತಿಯ ಚಿತ್ರಗಳನ್ನು ಅಂಟಿಸಲು ಬಯಸುತ್ತೀರಿ ಆದ್ದರಿಂದ ನಿಮಗೆ ಬಾಗಿದ ಮೇಲ್ಮೈಗಿಂತ ಸಮತಟ್ಟಾದ ಮೇಲ್ಮೈ ಅಗತ್ಯವಿರುತ್ತದೆ ನಂತರ ನೀವು ಆ ಚ್ಯಾಮ್ಫರಿಂಗ್ನೊಂದಿಗೆ ಹೋಗುತ್ತೀರಿ ಆದ್ದರಿಂದ ಮುಂದಿನ ತರಗತಿಯಲ್ಲಿ ನಾವು ಘನ ಕೃತಿಗಳ ಬಗ್ಗೆ ಕಲಿಯುತ್ತೇವೆ ಮತ್ತು ಆ ಸಾಧನವನ್ನು ಹೇಗೆ ಬಳಸುವುದು ಎಂಬುದರ ಕುರಿತು ಒಂದೆರಡು ಉದಾಹರಣೆಗಳನ್ನು ಅಭ್ಯಾಸ ಮಾಡುತ್ತೇವೆ